ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಕುರಿತ ನಮ್ಮ NPTEL online ಪ್ರಮಾಣೀಕರಣ ಕೋರ್ಸ್ ಗೆ ಸ್ವಾಗತ ನಾನು ಐಐಟಿ ಖರಗ್ಪುರದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ರಾಜಾರಾಮ್ ಲಕ್ಕರಾಜು ನಾವು ಕೋನಿಕ್ ವಿಭಾಗಗಳಲ್ಲಿ ಮಾಡ್ಯೂಲ್ ಸಂಖ್ಯೆ 2 ಮತ್ತು ಉಪನ್ಯಾಸ ಸಂಖ್ಯೆ 12 ರಲ್ಲಿದ್ದೇವೆ ಹಿಂದಿನ ಉಪನ್ಯಾಸವನ್ನು ಪುನರ್ಮನನ ಮಾಡುವುದಾದರೆ ನಾವು ಲಂಬ ಕೋನ ವೃತ್ತಾಕಾರದ ಕೋನ್ ಹೊಂದಿದ್ದು ಅದನ್ನು ಅಡ್ಡವಾಗಿ ತುಂಡರಿಸಿದರೆ ವೃತ್ತವನ್ನು ಇಳಿಜಾರಾಗಿ ಎರಡೂ ಓರೆಯಾದ ಅಂಚುಗಳನ್ನು ವಿಭಜಿಸುವಂತೆ ತುಂಡರಿಸಿದರೆ ಅಂಡಾಕಾರವನ್ನು ಪಡೆಯುತ್ತೇವೆ ಸಮಾನಾಂತರವಾದ ಓರೆಯಾಗಿ ತುಂಡರಿಸಿದ ವಿಭಾಗ ನಾವು ಇದನ್ನು ಒಂದು ಹೈಪರ್ಬೋಲಾ ವನ್ನು ಅಥವಾ ಬೇರೆ ಯಾವುದೇ ವಿಭಾಗವನ್ನು ನಿರ್ಮಿಸಲು ತೆಗೆದುಕೊಂಡರೆ ಅದು ಹೈಪರ್ಬೋಲಾ ವನ್ನು ರಚಿಸುತ್ತದೆ ಈಗ ಇಂದಿನ ಉಪನ್ಯಾಸದಲ್ಲಿ ಒಂದು ಅಂಡಾಕಾರವನ್ನು ಜ್ಯಾಮಿತೀಯ ವಿಧಾನದಲ್ಲಿ ಹೇಗೆ ನಿರ್ಮಿಸುವುದು ಎಂದು ನಾವು ನೋಡೋಣ ತಾತ್ವಿಕವಾಗಿ ಇದಕ್ಕೆ 4 ವಿಧಾನಗಳು ಲಭ್ಯವಿವೆ ಮೊದಲನೆಯದು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನ ಎರಡನೆಯದು ಏಕಕೇಂದ್ರಕ ವೃತ್ತ ವಿಧಾನ ಮೂರನೆಯದು ಆಬ್ಲಾಂಗ್ ವಿಧಾನ ಮತ್ತು ನಾಲ್ಕನೆಯದು ವೃತ್ತದ ಆರ್ಕ್ ವಿಧಾನ ಮೊದಲ ವಿಧಾನವಾದ ಫೋಕಸ್ ಡೈರೆಟ್ರಿಕ್ಸ್ ವಿಧಾನಕ್ಕಾಗಿ ಡೈರೆಕ್ಟ್ರಿಕ್ಸ್ ವಿಕೇಂದ್ರೀಯತೆ ಮತ್ತು ಫೋಕಸ್ ಎಂಬ ಪರಿಭಾಷೆಗಳ ಬಗ್ಗೆ ಇರುವ ವ್ಯಾಖ್ಯಾನವನ್ನು ನಾವು ಇಲ್ಲಿ ನೋಡೋಣ ಉದಾಹರಣೆಗೆ ನಾವು ಒಂದು ಅಂಡಾಕಾರವನ್ನು ತೆಗೆದುಕೊಳ್ಳೋಣ ಈ ಅಂಡಾಕಾರದಲ್ಲಿ ನಾವು ಫೋಕಸ್ ಎಂದು ಕರೆಯುವ ಒಂದು ಕೇಂದ್ರಬಿಂದು ಇದೆ ಸಾಮಾನ್ಯವಾಗಿ ಅಂಡಾಕಾರಕ್ಕೆ ಯಾವಾಗಲೂ 2 ಫೋಸೈ ಇರುತ್ತದೆ ಉದಾಹರಣೆಗೆ ಒಂದು ಫೋಸೈ ಇಲ್ಲಿದ್ದರೆ ಎರಡನೆಯ ಫೋಸೈ ಅಲ್ಲಿ ಇರಬಹುದು ಸರಳೀಕರಣಕ್ಕಾಗಿ ನಾವು ಕೇವಲ ಒಂದು ಫೋಸೈ ಯನ್ನು ಮಾತ್ರ ತೋರಿಸುತ್ತಿದ್ದೇವೆ ಇದಲ್ಲದೆ ನಾವು ಡೈರೆಕ್ಟ್ರಿಕ್ಸ್ ಲೈನ್ ಎಂದು ಕರೆಯುವ ಒಂದು ರೇಖೆ ಇದೆ ಈ ಡೈರೆಕ್ಟ್ರಿಕ್ಸ್ ರೇಖೆಯ ಮೂಲಕ ಒಂದು ಅಂಡಾಕಾರ ಪ್ಯಾರಾಬೋಲಾ ಅಥವಾ ಹೈಪರ್ಬೋಲಾ ವನ್ನು ನಿರ್ಮಿಸಬಹುದಾದ ಸ್ಥಿತಿಯಲ್ಲಿ ನಾವಿರುತ್ತೇವೆ ಸಾಮಾನ್ಯವಾಗಿ ಯಾವುದೇ ವಕ್ರರೇಖೆಗೆ ಅದು ಅಂಡಾಕಾರವಾಗಿರಲಿ ಪ್ಯಾರಾಬೋಲಾ ಅಥವಾ ಡೈರೆಟ್ರಿಕ್ಸ್ ಆಗಿರಲಿ ಫೋಕಸ್ ನಿಂದ ವಕ್ರರೇಖೆಯ ಮೇಲಿರುವ ಒಂದು ಬಿಂದುವಿಗೆ ಆ ಬಿಂದುವಿನಿಂದ ಫೋಕಸ್ ಗೆ ಇರುವ ಅಂತರ ಎಷ್ಟು ಆ ಬಿಂದುವಿನಿಂದ ಡೈರೆಕ್ಟ್ರಿಕ್ಸ್ ಗೆ ಇರುವ ಅಂತರ ಎಷ್ಟು ಈ ಅನುಪಾತವು ಒಂದು ವಿಶಿಷ್ಟವಾದ ವಿಷಯವನ್ನು ತಿಳಿಸುತ್ತದೆ ಈ ಅನುಪಾತದ ಅಂದರೆ ಫೋಕಸ್ ನಿಂದ ವಕ್ರರೇಖೆಯ ಮೇಲಿನ ಬಿಂದುವರೆಗೆ ಮತ್ತು ವಕ್ರರೇಖೆಯ ಮೇಲಿನ ಬಿಂದುವಿನಿಂದ ಡೈರೆಕ್ಟ್ರಿಕ್ಸ್ ವರೆಗೆ ಹೀಗೆ ಅಡ್ಡದಲ್ಲಿ ಕಾಣುತ್ತಿರುವ ಅನುಪಾತದ ಆಧಾರದ ಮೇಲೆ ವಿಶೇಷವಾಗಿ ಅದು ಒಂದು ನಿರ್ದಿಷ್ಟ ಪ್ರಮಾಣವನ್ನು ಉಂಟು ಮಾಡಿದರೆ ಉದಾಹರಣೆಗೆ ಇದು 1 ಕ್ಕಿಂತ ಕಡಿಮೆ ಇದ್ದಲ್ಲಿ ಒಂದು ರೀತಿಯ ವಕ್ರರೇಖೆಯನ್ನು 1 ಕ್ಕೆ ಸಮನಾಗಿದ್ದಲ್ಲಿ ಮತ್ತೊಂದು ರೀತಿಯ ವಕ್ರರೇಖೆಯನ್ನು ಹಾಗೂ 1 ಕ್ಕಿಂತ ಹೆಚ್ಚು ಇದ್ದಲ್ಲಿ ನಾವು ಇನ್ನೊಂದು ರೀತಿಯ ವಕ್ರರೇಖೆಯನ್ನು ಪಡೆಯುತ್ತೇವೆ ಇದಲ್ಲದೆ ನಾವು ಆ ಅನುಪಾತವನ್ನು ವಿಕೇಂದ್ರೀಯತೆ ಎಂದು ಕರೆಯುತ್ತೇವೆ ಆದ್ದರಿಂದ ವಿಕೇಂದ್ರೀಯತೆಯನ್ನು ಫೋಕಸ್ ನಿಂದ ಒಂದು ಬಿಂದುವಿಗೆ ಇರುವ ಅಂತರ ಎಂದು ವ್ಯಾಖ್ಯಾನಿಸಲಾಗಿದೆ ಉದಾಹರಣೆಗೆ ಇದು ಅಂಡಾಕಾರವಾಗಿದ್ದರೆ ಈ ಬಿಂದುವಿನಿಂದ ಈ ಬಿಂದುವಿನ ವರೆಗೆ ಇದು ಈ ಬಿಂದುವಿನಿಂದ ಆ ಬಿಂದುವಿನ ವರೆಗೆ ಪ್ಯಾರಾಬೋಲಾ ಆಗಿದ್ದರೆ ಫೋಕಸ್ ನಿಂದ ಅಲ್ಲಿನ ಆ ಬಿಂದುವಿನ ನಡುವಿನ ಅಂತರ ಭಾಗಿಸು ಅದೇ ಬಿಂದುವಿಗೆ ಡೈರೆಕ್ಟ್ರಿಕ್ಸ್ ನಿಂದ ಇರುವ ಅಂತರ ಆದ್ದರಿಂದ ಇದು ಡೈರೆಕ್ಟ್ರಿಕ್ಸ್ ಆಗಿದ್ದರೆ ಅಂದರೆ ಇಲ್ಲಿಂದ ಇರುವ ಈ ಲಂಬ ರೇಖೆ ಹಾಗೂ ಆ ನಿರ್ದಿಷ್ಟ ಬಿಂದುವಿನ ವರೆಗೆ ಅಂದರೆ ನಾವು ಯಾವುದನ್ನು ಛೇದ ಎಂದು ಕರೆಯುತ್ತಿದ್ದೇವೋ ಆ ವಿಶಿಷ್ಟ ಅನುಪಾತವು ವಿಕೇಂದ್ರೀಯತೆಯನ್ನು ಸೂಚಿಸುತ್ತದೆ ಈ ವಿಕೇಂದ್ರೀಯತೆ ಮತ್ತು ಡೈರೆಕ್ಟ್ರಿಕ್ಸ್ ಎಂಬುವುದು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನದಲ್ಲಿ ಅಂಡಾಕಾರ ಅಥವಾ ಪ್ಯಾರಾಬೋಲಾ ಅಥವಾ ಹೈಪರ್ಬೋಲಾ ವನ್ನು ನಿರ್ಮಿಸಲು ಇರುವ ಅತಿ ಮುಖ್ಯ ವಿಷಯಗಳಾಗಿವೆ ವಿಕೇಂದ್ರೀಯತೆ 1 ಕ್ಕಿಂತ ಕಡಿಮೆಯಿದ್ದರೆ ನಾವು ಅಂಡಾಕಾರವನ್ನು ಪಡೆಯುತ್ತೇವೆ ಅದು 1 ಕ್ಕೆ ಸಮನಾಗಿದ್ದರೆ ನಾವು ಪ್ಯಾರಾಬೋಲಾ ವನ್ನು ಪಡೆಯುತ್ತೇವೆ ಇದರ ಅರ್ಥ ಈ ಫೋಕಸ್ ನಿಂದ ಪ್ಯಾರಾಬೋಲಾ ದ ಮೇಲಿರುವ ಬಿಂದುವಿನ ಅಂತರವು ಈ ಬಿಂದುವಿನಿಂದ ಈ ಡೈರೆಕ್ಟ್ರಿಕ್ಸ್ ಗೆ ಇರುವ ಅಂತರವು ಒಂದೇ ಆಗಿರುತ್ತದೆ ಅನುಪಾತವು 1 ಆಗಿರುವುದರಿಂದ ನಾವು ಪ್ಯಾರಾಬೋಲಾ ಎಂದು ಕರೆಯುವಂತಹ ಆ ವಕ್ರರೇಖೆ ವಿಕೇಂದ್ರೀಯತೆ 1 ಕ್ಕಿಂತ ಹೆಚ್ಚಿದ್ದರೆ ನಾವು ಹೈಪರ್ಬೋಲಾ ವನ್ನು ಪಡೆಯುತ್ತೇವೆ ಮೊದಲನೆಯದಾಗಿ ಈ ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನದತ್ತ ಗಮನ ಹರಿಸೋಣ ಈ ಸಂದರ್ಭದಲ್ಲಿ ಡೈರೆಕ್ಟ್ರಿಕ್ಸ್ ನಿಂದ ಫೋಕಸ್ ನ ಅಂತರವನ್ನು ಡೈರೆಟ್ರಿಕ್ಸ್ ನಿಂದ ಫೋಕಸ್ ನ ದೂರದಿಂದ ನೀಡಲಾಗುತ್ತದೆ ಡೈರೆಕ್ಟ್ರಿಕ್ಸ್ ಮತ್ತು ಅನಿಯಂತ್ರಿತ ವಕ್ರರೇಖೆ ಫೋಕಸ್ ಹೊಂದಿದೆ ಆದ್ದರಿಂದ ಡೈರೆಕ್ಟ್ರಿಕ್ಸ್ ನಿಂದ ದೂರವನ್ನು ಫೋಕಸ್ ಗೆ ನೀಡಲಾಗುತ್ತದೆ ಮತ್ತು ಈ ಅನಿಯಂತ್ರಿತ ವಕ್ರರೇಖೆ ಸಂದರ್ಭದಲ್ಲಿ ವಿಕೇಂದ್ರೀಯತೆಯು ಅದು 1 ಕ್ಕಿಂತ ಹೆಚ್ಚಿದ್ದರೆ ಅಥವಾ 1 ಕ್ಕಿಂತ ಕಡಿಮೆಯಿದ್ದರೆ ಅದರ ಆಧಾರದ ಮೇಲೆ ನೀಡಲಾಗುವುದು ಉದಾಹರಣೆಗೆ ಇಲ್ಲಿ ಅಂಡಾಕಾರ ವು 0 75 ವಿಕೇಂದ್ರೀಯತೆಯನ್ನು ಹೊಂದಿದೆ 1 ಕ್ಕಿಂತ ಕಡಿಮೆ ಇರುವ ಯಾವುದೇ ವಿಕೇಂದ್ರೀಯತೆಯಲ್ಲಿ ನಾವು ಈ ಅಂಡಾಕಾರ ವನ್ನು ಪಡೆಯುತ್ತೇವೆ ಮತ್ತು ಫೋಕಸ್ ನಿಂದ ಡೈರೆಕ್ಟ್ರಿಕ್ಸ್ ನ ಅಂತರವು 70 ಮಿ ಒಂದು ವೇಳೆ ಅಂತಹ ಸಂದರ್ಭ ಇದ್ದಲ್ಲಿ ಅಂಡಾಕಾರ ವನ್ನು ನಿರ್ಮಿಸಬೇಕು ಆದ್ದರಿಂದ ಈ ಡೈರೆಕ್ಟ್ರಿಕ್ಸ್ ಫೋಕಸ್ ವಿಧಾನವನ್ನು ಬಳಸಿ ಮೊದಲನೆಯದಾಗಿ ನಾವು ಈ ಡೈರೆಟ್ರಿಕ್ಸ್ ಅನ್ನು ಬಿಡಿಸುತ್ತೇವೆ ನಾವು ಡೈರೆಕ್ಟ್ರಿಕ್ಸ್ ನಿಂದ ಆ ಕೇಂದ್ರ ಬಿಂದುವಿಗೆ C ರೇಖೆಯಂತಹದನ್ನು ನಿರ್ಮಿಸಲಿದ್ದೇವೆ ಅದನ್ನು ನಾವು 70 ಮಿ ಮೀ ಎಂದು ಪತ್ತೆ ಮಾಡುತ್ತೇವೆ ಜ್ಯಾಮಿತಿಗಳ ನಿರ್ಮಾಣ ಮಾಡಿ ನಂತರ ಸ್ಪರ್ಶಕ ರೇಖೆಗಳನ್ನು ಎಳೆಯಿರಿ ಮತ್ತು ಲಂಬ ರೇಖೆಗಳು ಅಡ್ಡ ರೇಖೆಗಳು ಮತ್ತು ಛೇಧಕ ಬಿಂದುಗಳನ್ನು ನಿರ್ಮಿಸುತ್ತವೆ ನಂತರ ಈ ಅಂಡಾಕಾರ ದಂತೆ ಅಂತರವನ್ನು ತುಂಬುವ ವಿಧಾನವನ್ನು ಅನುಸರಿಸಿ ನಾವು ಅದನ್ನು ಹಂತ ಹಂತವಾಗಿ ನೋಡುತ್ತೇವೆ ಅನುಸರಿಸಬೇಕಾದ ಕ್ರಮಗಳು ಈ ರೀತಿಯಾಗಿವೆ ಬಲಬದಿಯಲ್ಲಿ ನಾವು ಅನುಸರಿಸಬೇಕಾದ ಅಂಶಗಳನ್ನು ಸೂಚಿಸಲು ಸಂಪೂರ್ಣ ಚಿತ್ರವನ್ನು ತೋರಿಸುತ್ತಿದ್ದೇನೆ ಎಡ ಬದಿಯಲ್ಲಿ ನಾವು ಹಂತಗಳನ್ನು ತೋರಿಸುತ್ತೇವೆ ಮೊದಲನೆಯದು ಡೈರೆಕ್ಟ್ರಿಕ್ಸ್ A B ಅನ್ನು ಬಿಡಿಸಿ ಇದರ ಅರ್ಥ ಮೊದಲನೆಯದಾಗಿ ನಾವು A ಮತ್ತು B ಹೆಸರಿನ ಲಂಬ ರೇಖೆಯನ್ನು ಮತ್ತು ಅಕ್ಷ CC' ಅನ್ನು ಎಳೆಯುತ್ತೇವೆ ಆದ್ದರಿಂದ ಒಂದು ಬಿಂದುವಿನಲ್ಲಿ C ಗೆ ಒಂದು ರೇಖೆಯನ್ನು ಎಳೆಯಿರಿ ಮತ್ತು ಅದನ್ನು CC' ಎಂದು ಹೆಸರಿಸಿ ಅದು ಮುಗಿದ ನಂತರ CC' ನಲ್ಲಿ F ಬಿಂದುವನ್ನು ಗುರುತಿಸಿ ' ಆದ್ದರಿಂದ ನಾವು ಈಗಾಗಲೇ AB ಮತ್ತು CC' ನಿರ್ಮಿಸಿದ್ದೇವೆ ' ಆದ್ದರಿಂದ ಈಗ ಫೋಕಸ್ F ಅನ್ನು ಪತ್ತೆ ಮಾಡಿ ಅದು 70 ಮಿ ಮೀ ಅಂತರದಲ್ಲಿದೆ ಅದು ಮುಗಿದ ನಂತರ CF ಅನ್ನು ಭಾಗಿಸಿ ನಾವು C ಬಿಂದುವನ್ನು ಮತ್ತು F ಬಿಂದುವನ್ನು ಈಗಾಗಲೇ ತಿಳಿದಿದ್ದೇವೆ ಈಗ C ಮತ್ತು F ನಡುವಿನ ಅಂತರವನ್ನು 3 4 ಅಂದರೆ 7 ಸಮಾನ ಭಾಗಗಳಾಗಿ ವಿಂಗಡಿಸಿ ಆದ್ದರಿಂದ ಈ 3 4 ಇದು ವಿಕೇಂದ್ರೀಯತೆಯಿಂದಾಗಿ ಬಂದಿರುತ್ತದೆ ಹಾಗಾಗಿ ಫೋಕಲ್ ಬಿಂದುವಿನಿಂದ ವಕ್ರರೇಖೆಯ ಯಾವುದೇ ಬಿಂದುವಿಗೆ ಅಂದರೆ ಈ ವಕ್ರರೇಖೆಯು ಈ ಬಿಂದುವಿನಿಂದ ಈ ಬಿಂದು B ಯಲ್ಲಿ ಹಾದು ಹೋದರೆ ಈ ಫೋಕಲ್ ಬಿಂದು V ಯಿಂದ F ಗೆ 3 ಯೂನಿಟ್ ಮತ್ತು C ಯಿಂದ V ಗೆ 4 ಯೂನಿಟ್ ಆಗುತ್ತದೆ ಆದ್ದರಿಂದ C ಯಿಂದ F ಗೆ ಒಟ್ಟು ಅಂತರವು 7 ಭಾಗವಾಗಿರುತ್ತದೆ ಆದ್ದರಿಂದ ನಾವು 3 ರಿಂದ 4 ಯೂನಿಟ್ ಗಳನ್ನು ನಿರ್ಮಿಸಲಿದ್ದೇವೆ ಆದ್ದರಿಂದ ಸಂಪೂರ್ಣ CF ಅನ್ನು 7 ಸಮಾನ ಭಾಗಗಳಾಗಿ ವಿಂಗಡಿಸಿ ಮತ್ತು ನಾವು ಅದನ್ನು 7 ಭಾಗಗಳಾಗಿ ವಿಂಗಡಿಸಿದಾಗ ಕೇಂದ್ರ C ಯಿಂದ ನಾಲ್ಕನೇ ವಿಭಾಗದಲ್ಲಿ V ಗುರುತು ಮಾಡಿ ಆದ್ದರಿಂದ V 4 ಯುನಿಟ್ ಅಂತರವಾಗಿರುತ್ತದೆ ಆದ್ದರಿಂದ ವಿಕೇಂದ್ರೀಯತೆಯು 34 ಆಗಿರುತ್ತದೆ ಮತ್ತು VF ಗೆ ಸಮಾನವಾದ ಲಂಬ ರೇಖೆ VB ಯನ್ನು V ನಲ್ಲಿ ಎಳೆಯಿರಿ ಆದ್ದರಿಂದ ನಾವು ಈಗಾಗಲೇ ಆ ವಕ್ರರೇಖೆಯಲ್ಲಿ ಬಿಂದು V ಅನ್ನು ಹೊಂದಿದ್ದೇವೆ ಮಿನಿ ಡ್ರಾಫ್ಟರ್ ಬಳಸಿ ಲಂಬ ರೇಖೆಯನ್ನು ಅಲ್ಲಿ ಎಳೆಯಿರಿ ಆದ್ದರಿಂದ ಈ ಬಿಂದುವು V ಮತ್ತು ಎಲ್ಲೋ ಒಂದು ಬಿಂದು B ಆಗಿದೆ ಅಂದರೆ VB ಇದು V F ಗೆ ಸಮಾನವಾಗಿರುತ್ತದೆ ಆದ್ದರಿಂದ V ನಮಗೆ ತಿಳಿದಿದೆ F ನಮಗೆ ತಿಳಿದಿದೆ ಆ ಲಂಬ ರೇಖೆಯಲ್ಲಿ ಯಾವುದು VF ಸಮಾನ ಅಂತರವು ಅದನ್ನು B ಎಂದು ಹೆಸರಿಸುತ್ತದೆ ನಂತರ B ಬಿಂದುವಿನಿಂದ C ಬಿಂದುವಿಗೆ ಸೇರಿಸಿ ಆದ್ದರಿಂದ ನಾವು ಆ ಸ್ಥಳವನ್ನು ಪತ್ತೆಹಚ್ಚಿದ ನಂತರ ಅದನ್ನು ಒಗ್ಗೂಡಿಸಬೇಕು ನಾವು ಈಗಾಗಲೇ ಈ F ಬಿಂದು ಅಂದರೆ ಫೋಕಸ್ ಅನ್ನು ಹೊಂದಿದ್ದೇವೆ ಮತ್ತು 45 ° ಗೆ ಒಂದು ಗೆರೆ ಎಳೆಯುತ್ತೇವೆ ಆದ್ದರಿಂದ F ಬಿಂದು ಮೂಲಕ CB ಯನ್ನು ಹೊಂದಿಸಲು 45 ° ಗೆ ಒಂದು ರೇಖೆಯನ್ನು ಎಳೆಯಿರಿ ಆದ್ದರಿಂದ ನಾವು ವಿಸ್ತರಿಸಿರುವ C ಬಿಂದು ಮತ್ತು B ಬಿಂದುವನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ ನಂತರ F ನಿಂದ 45 ° ರೇಖೆಯನ್ನು ನಿರ್ಮಿಸಿ ಅದು ಸ್ಪರ್ಶಕವನ್ನು ಹೊಂದಿಸಲು ಅದು ಕೆಳಗೆ ವಿಸ್ತರಿಸುತ್ತದೆ ಆದ್ದರಿಂದ ಈ ಕೋನವು 45 ° ನಾವು ಛೇದಕ ಬಿಂದುವನ್ನು ಹೊಂದಿದ್ದೇವೆ ಮತ್ತು ನಾವು ಆ ಬಿಂದುವನ್ನು D ಎಂದು ಕರೆಯೋಣ ಈಗ D ಮೂಲಕ C ಮೇಲೆ DV ಎಂಬ ಲಂಬ ರೇಖೆಗಳನ್ನು ಎಳೆಯಿರಿ ಆದ್ದರಿಂದ ಇದು ಛೇಧಕ ಬಿಂದುವಾಗಿದೆ ಆದ್ದರಿಂದ ನಿಮ್ಮ ಮಿನಿ ಡ್ರಾಫ್ಟರ್ ಅನ್ನು ಬಳಸಿ ಲಂಬ ರೇಖೆಯನ್ನು ನಿರ್ಮಿಸಿ ಹೀಗೆ V ಎಂದು ಹೆಸರಿಸಿ ಒಂದು ಬದಿಯಲ್ಲಿ ನಮಗೆ V ಇದೆ ಇನ್ನೊಂದು ಬದಿಯಲ್ಲಿ ನಾವು V ಅನ್ನು ಹೊಂದಿದ್ದೇವೆ ಆದ್ದರಿಂದ DV ಅನ್ನು CC ಮೇಲೆ ಹಾಗು ಈ ಸಾಲಿನ DV ರೇಖೆ ಇದು ಆದ್ದರಿಂದ ನಾವು V ಅನ್ನು ಗುರುತಿಸಿದ್ದೇವೆ ಈಗ ನಾವು VV ನ ಮಧ್ಯಭಾಗದಲ್ಲಿ O ಅನ್ನು ಗುರುತಿಸಬೇಕು ಆದ್ದರಿಂದ ಈ ಅಂಡಾಕಾರದ V ಒಂದು ತುದಿಯಾಗಿದೆ ಮತ್ತು ಅದರ ಇನೊಂದು ತುದಿ VV ಆಗಿದೆ ಲಂಬ ದ್ವಿಭಾಜಕ ಅದನ್ನು ಹೇಗೆ ಬಿಡಿಸುವುದು ಎಂದು ನಮಗೆ ತಿಳಿದಿದೆ ಆದ್ದರಿಂದ VV ಉಪಯೋಗಿಸಿ ಆರ್ಕ್ ಗಳನ್ನು ಬಳಸಿ ಬಿಡಿಸಿರಿ ಮತ್ತು ನಂತರ ಅದನ್ನು ಬಿಡಿ ಆದ್ದರಿಂದ ಆ ಲಂಬ ದ್ವಿಭಾಜಕ O ಒಂದು ಭಾಗದಲ್ಲಿರುತ್ತದೆ ನಂತರ ಕೆಲವು ಅಂಕಗಳನ್ನು 1 2 3 ಅನ್ನು VB ಯಲ್ಲಿ ಗುರುತಿಸಿ ಆದ್ದರಿಂದ ಇವುಗಳು ವಿಭಿನ್ನ ರೀತಿಯ ಉದ್ದಗಳಲ್ಲಿರಬಹುದು ನಾವು ಈಗಾಗಲೇ ನಾವು CV ಮತ್ತು VF ನಂತಹ ಕೆಲವು ವಿಭಾಗವನ್ನು ಮಾಡಿದ್ದೇವೆ 1 2 3 ಬಿಂದುಗಳು ಈಗಾಗಲೇ ನಮಗೆ ತಿಳಿದಿದೆ ಹಾಗು ಅದೇ ರೀತಿಯಲ್ಲಿ ಆ VB' ಸಾಲಿನಲ್ಲಿ ಇನ್ನು ಕೆಲವು ಬಿಂದುಗಳನ್ನು ಎಲ್ಲೋ ಇಲ್ಲಿ 4 ಎಲ್ಲೋ ಇಲ್ಲಿ 5 ಎಲ್ಲೋ ಇಲ್ಲಿ 6 ಮತ್ತು 7 ಹೀಗೆ ಗುರುತಿಸಿ ಆದ್ದರಿಂದ ಇವು ಅನಿಯಂತ್ರಿತ ಬಿಂದುಗಳಾಗಿವೆ CD ಅನ್ನು ನಾವು ಲಂಬವಾಗಿ ರೇಖೆಯನ್ನು ಸೆಳೆಯುವುದರ ಮೂಲಕ ಒಂದುಗೂಡಿಸಬಹುದು ಎಂದು ನಮಗೆ ತಿಳಿದ ನಂತರ ಈ 1 ಬಿಂದು 2 ಬಿಂದು 3 ಬಿಂದು 4 5 6 ಮತ್ತು ಹೀಗೆ ಇವುಗಳಿಂದ ಲಂಬವಾಗಿ ರೇಖೆಯನ್ನು ಎಳೆಯಿರಿ ಮತ್ತು ಇದರಿಂದ ಅವು ವಕ್ರಾಕೃತಿಗಳನ್ನು ಮೊದಲ 1 2 3 ಮತ್ತು ಹೀಗೆ 6 ಹೀಗೆ ಛೇಧಿಸುತ್ತವೆ ಅಂತೆಯೇ O ಮೂಲಕವೂ ಒಂದು ಲಂಬ ರೇಖೆಯನ್ನು ಎಳೆಯಿರಿ ಈಗ F ಅನ್ನು ಕೇಂದ್ರವಾಗಿ ಮತ್ತು ತ್ರಿಜ್ಯ 2 2 ಹಾಗು F ಅನ್ನು ಕೇಂದ್ರವಾಗಿ ಮತ್ತು ತ್ರಿಜ್ಯ 1 1 ಆದ್ದರಿಂದ 1 ರಿಂದ 1 ' ಕ್ಕೆ ಆ ತ್ರಿಜ್ಯವು ಎಷ್ಟೇ ಆಗಿರಲಿ F ಅನ್ನು ಕೇಂದ್ರೀಕರಿಸಿ ಆ ಉದ್ದದಿಂದ ಎರಡು ಆರ್ಕ್ ಗಳನ್ನು ಲಂಬವಾಗಿ ಕತ್ತರಿಸಿ ನಾವು ಈಗಾಗಲೇ ತಿಳಿದಿರುವ ಲಂಬ ರೇಖೆ 1 1 ರಿಂದಒಂದು ಆರ್ಕ್ ಅನ್ನು ಈ F ಕೇಂದ್ರದಿಂದ ಬಿಂದು P1 ಅನ್ನು ಇಲ್ಲಿ ಎಲ್ಲಿಯಾದರೂ ಗುರುತು ಮಾಡಿ ಆದ್ದರಿಂದ F ಅನ್ನು ಕೇಂದ್ರವಾಗಿ ಬಳಸಿ 1 1 'ಅಂತರ ಎಷ್ಟೇ ಇದ್ದರೂ P1 ಬಿಂದು ಎಂದು ಗುರುತಿಸುವ ಈ ಲಂಬ ರೇಖೆಯನ್ನು ಎಲ್ಲಿ ಛೇದಿಸಲಿದೆಯೋ ಅಲ್ಲಿ ಆರ್ಕ್ ನಿಂದ ಗುರುತಿಸಿ ಹಾಗೆಯೇ ಇತರ ಬಿಂದುಗಳನ್ನು P1' ಎಂದು ಗುರುತಿಸಿ ಆದ್ದರಿಂದ ಒಮ್ಮೆ ನಮಗೆ P1 ಮತ್ತು P 1 ತಿಳಿದ ನಂತರ ಇದರ ಮೂಲಕ ಅಂಡಾಕಾರವು ಈಗಾಗಲೇ V ಬಿಂದುವನ್ನು ಹಾದುಹೋಗುತ್ತದೆ ಅದೇ ರೀತಿ ನಾವು F ಅನ್ನು ಕೇಂದ್ರ ಮತ್ತು ತ್ರಿಜ್ಯ 2 ೨ ಎಂದು ಮಾಡಬಹುದು ಆದ್ದರಿಂದ ಒಮ್ಮೆ ನಾವು Fನಿಂದ 2 2 'ಅಂತರವನ್ನು ನಿರ್ಮಿಸಿದಾಗ ಒಂದು ಆರ್ಕ್ ಅನ್ನು ಕತ್ತರಿಸಿದರೆ ಇದರಿಂದ P2 ಬಿಂದು P2' ಆರ್ಕ್ ಅನ್ನು ನಾವು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಅಂತೆಯೇ F ನಿಂದ 3 3 'ಒಂದು ಆರ್ಕ್ ಅನ್ನು ಮಾಡುತ್ತದೆ ಆದ್ದರಿಂದ ಅದು ಈ ಲಂಬ ರೇಖೆಗಳನ್ನು ಛೇದಿಸುತ್ತದೆ ಮತ್ತು ಅಲ್ಲಿಂದ ನಾವು ಈ ಅಂಡಾಕಾರವು ಹೇಗೆ ಚಲಿಸುತ್ತದೆ ಎಂಬುದನ್ನು ಕಂಡುಹಿಡಿಯುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ನಾವು ಈ ಸಂಪೂರ್ಣ ಕಾರ್ಯವಿಧಾನವನ್ನು ಪೂರೈಸಿದ ನಂತರ ಈ V ಬಿಂದುವಿನಿಂದ P1 P2 P 4 ಮೂಲಕ ಹಾದುಹೋಗುವ ಮೃದುವಾದ ವಕ್ರರೇಖೆಯಿಂದ ನಾವು ಅಂಡಾಕಾರವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಅದನ್ನು ಮಾಡಿದ ನಂತರ ನಾವು ಈ ಅಂಡಾಕಾರ ವನ್ನು ಕೊನೆಗೊಳಿಸುತ್ತೇವೆ ಸ್ಪರ್ಶಕ ಸಾಮಾನ್ಯವನ್ನು ನಿರ್ಮಿಸಲು ಯಾರಾದರು ಆಸಕ್ತಿ ಹೊಂದಿದ್ದರೆ ಈ ಸಾಮಾನ್ಯ ಮತ್ತು ಸ್ಪರ್ಶಕವನ್ನು ಹೇಗೆ ನಿರ್ಮಿಸುವುದು ಎಂದು ನಾವು ಮುಂದಿನ ತರಗತಿಯಲ್ಲಿ ನೋಡುತ್ತೇವೆ ನಮ್ಮ ಡ್ರಾಯಿಂಗ್ ಶೀಟ್ ನಲ್ಲಿ ಹಂತ ಹಂತವಾಗಿ ಅದನ್ನು ಮಾಡೋಣ ಆದ್ದರಿಂದ ಮೊದಲನೆಯದಾಗಿ ಡೈರೆಕ್ಟ್ರಿಕ್ಸ್ AB ಅನ್ನು ಸೆಳೆಯಿರಿ ಮತ್ತು ನಾವು ಅನುಸರಿಸಲು ಹೊರಟಿರುವ ಆಯಾಮಗಳು ಈ C ಬಿಂದುವಿನಿಂದ 70 ಆಗಿರಬೇಕು ಮತ್ತು ವಿಕೇಂದ್ರೀಯ ಅನುಪಾತವು 3 4 ಆಗಿರುತ್ತದೆ ಆದ್ದರಿಂದ ವಿಕೇಂದ್ರೀಯತೆಯು 34 ಮತ್ತು ಡೈರೆಕ್ಟ್ರಿಕ್ಸ್ ನಿಂದ ಫೋಕಸ್ ನಡುವಿನ ಅಂತರ 70 ಮಿ ಆದ್ದರಿಂದ ಮೊದಲು ಡೈರೆಕ್ಟ್ರಿಕ್ಸ್ ರೇಖೆಯನ್ನು ಎಳೆಯಿರಿ ಮೊದಲಿಗೆ ನಾವು ನಿರ್ಮಿಸಲು ಹೊರಟಿರುವ ಲಂಬ ಡೈರೆಟ್ರಿಕ್ಸ್ ರೇಖೆಯನ್ನು ಎಳೆಯಿರಿ AB ಡೈರೆಕ್ಟ್ರಿಕ್ಸ್ ಎಂದು ಹೆಸರಿಸೋಣ ನಂತರ ನಾವು ನಿರ್ಮಿಸಬೇಕಾದದ್ದು CC 'ರೇಖೆ ನಾವು ಬಳಸಲಿರುವ ಸಮತಲ CC'ಗಾಗಿ ಒಂದು ಸಮತಲ ರೇಖೆಯು ಅದನ್ನು C ಎಂದು ಹೆಸರಿಸಿ ಮತ್ತು ಎಲ್ಲೋ ಅದು C 'ಅಕ್ಷಕ್ಕೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ಇದು ಸರಿಯಾಗಿ ಗೋಚರಿಸುತ್ತಿಲ್ಲ ಇವು C ಆದ್ದರಿಂದ ಮೊದಲನೇ ಅಂಶ ಡೈರೆಟ್ರಿಕ್ಸ್ AB ಮತ್ತು CC ' ಅನ್ನು ಬಿಡಿಸುವುದು ಅದನ್ನು ನಾವು ಗಮನಿಸಿದ್ದೇವೆ ನಂತರ F ಅನ್ನು CC ಯಲ್ಲಿ ಗುರುತಿಸಿ ಎರಡನೆಯ ಅಂಶವೆಂದರೆ ನಾವು CC ಅನ್ನು ಹೇಗೆ ಗುರುತಿಸಬೇಕೆಂದರೆ CF 70 ಮಿ ಮೀ ಗೆ ಸಮಾನವಾಗಿರಬೇಕು ಈ ಬಿಂದು C ಮತ್ತು ಅದು F ಬಿಂದು ಆದ್ದರಿಂದ ನಮ್ಮ ಡ್ರಾಯಿಂಗ್ ಶೀಟ್ ನಲ್ಲಿ ಆ 70 ಮಿ ಅನ್ನು ಗುರುತಿಸಬೇಕು ಆದ್ದರಿಂದ ಇಲ್ಲಿ 70 ಮಿ ಮೀ ಬಿಂದುವನ್ನು ಪತ್ತೆ ಮಾಡಿ ಇದು ಫೋಕಸ್ ಬಿಂದು ಆಗಿದೆ ಇಲ್ಲಿಗೆ ನಮ್ಮ 2 ನೇ ಬಿಂದುವೂ ಮುಗಿಯಿತು ಈಗ CF ಅನ್ನು 7 ಸಮಾನ ಭಾಗಗಳಾಗಿ ವಿಂಗಡಿಸಿ ಏಕೆಂದರೆ ಇದು 70 ಮಿ ಮೀ ಆಗಿರುವುದರಿಂದ ಈ ರೇಖೆಯನ್ನು ವಿಂಗಡಿಸಲು ನಮಗೆ ಸಾಕಷ್ಟು ಸುಲಭವಾಗಿದೆ ಇದು 69 ಮಿ ಮೀ 68 ಮಿ ಮೀ ನಂತೆ ಭಿನ್ನರಾಶಿಯಾಗಿದ್ದರೆ ಈ ಇಳಿಜಾರಿನ ರೇಖೆಯನ್ನು ಬಳಸಿ ಮತ್ತು ಅದನ್ನು ನಿರ್ಮಿಸುವ ಮೂಲಕ ಸಮಾನ ಭಾಗಗಳ ಸಂಖ್ಯೆಯನ್ನು ಹೇಗೆ ವಿಂಗಡಿಸಬಹುದು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಇದು 70 ಮಿ ಮೀ ಆಗಿರುವುದರಿಂದ1 2 3 4 5 6 7 V ಅನ್ನು C ಯ 4 ನೇ ಭಾಗದಿಂದ 1 ನೇ 2 ನೇ 3 ನೇ 4 ನೇ ಹೀಗೆ ಕಂಡುಹಿಡಿಯುವುದು ನಮಗೆ ಸುಲಭವಾಗಿದೆ ಆದ್ದರಿಂದ ದೂರವು 1 ಘಟಕ 2 ಘಟಕ 3 ಘಟಕ 4 ಘಟಕ ಮತ್ತು ಫೋಕಸ್ ನಿಂದ ವಕ್ರರೇಖೆಯ ಬಿಂದುವಿಗೆ 40 ಮಿಮೀ ವಕ್ರರೇಖೆಯು ಈ ಬಿಂದುವಿನ ಮೂಲಕ ಹಾದುಹೋಗುವ ಕಾರಣ ಇದು ಮೂರು ಘಟಕಗಳಾಗಿರುತ್ತದೆ ಅದು 4 ಘಟಕಗಳಾಗಿರುತ್ತದೆ ಆದ್ದರಿಂದ 3 4 ಘಟಕಗಳನ್ನು ನಾವು ಪಡೆಯಲಿದ್ದೇವೆ ಈ ಬಿಂದುವನ್ನು V ಎಂದು ಗುರುತಿಸೋಣ ಆದ್ದರಿಂದ FV ನಿಂದ CV 3 4 ಘಟಕ ಆಗಿರುತ್ತದೆ ಅದು 0 ಆದ್ದರಿಂದ 3 ನೇ ಭಾಗ3 ನೇ ಬಿಂದುವು ಮುಗಿಯಿತು ನಾವು VB ಮತ್ತು VF ಗೆ ಲಂಬವಾಗಿ ಚಿತ್ರಿಸಿದರೆ VBVF ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮೊದಲಿಗೆ ಈ ದೂರವನ್ನು ಅಳತೆ ಮಾಡಿ ಈ VB ಅನ್ನು ಈ ಬಿಂದುವಿಗೆ ವರ್ಗಾಯಿಸಿ ಆದ್ದರಿಂದ 1 2 3 ಘಟಕಗಳು ಅದನ್ನು B1 2 3 ಘಟಕಗಳ ಹೆಸರಿನಿಂದ ಕರೆಯೋಣ ಮತ್ತು ನಂತರ CBಗೆ ಸೇರಿಸೋಣ ನಾವು ಈ CB ರೇಖೆ ಯನ್ನು ಸೇರಿಸಬೇಕು ಈಗ F ಮೂಲಕ 45 ° ಗೆ ರೇಖೆಯನ್ನು ಎಳೆಯಿರಿ ಆದ್ದರಿಂದ ಫೋಕಸ್ ಪಾಯಿಂಟ್ ನಾವು ಈ ರೀತಿಯಲ್ಲಿ ಪತ್ತೆ ಮಾಡುತ್ತೇವೆ F ನಿಂದ ಆ ಬಿಂದುವಿನವರೆಗೆ ಈ ಎರಡು ಸಾಲುಗಳು ಇಲ್ಲಿ ಎಲ್ಲೋ ಛೇದಿಸುತ್ತವೆ ಈಗ ಈ ಸಂದರ್ಭದಲ್ಲಿ ಅದು ಬಾಕ್ಸ್ ನ ಹೊರಗಿದೆ ಅದನ್ನು ಕೆಳಗೆ ಎಳೆಯೋಣ ಆದ್ದರಿಂದ ಅದು ಅಲ್ಲಿ ಎಲ್ಲೋ ಛೇದಿಸಲಿದೆ ಆದ್ದರಿಂದ ಈ ಡ್ರಾಯಿಂಗ್ ಶೀಟ್ ನಲ್ಲಿ ಮಾಡುವಾಗ ಜಾಗರೂಕರಾಗಿರಬೇಕು ಆದ್ದರಿಂದ ಇದು ಈ ಬಿಂದುವಿನಲ್ಲಿ ಎಲ್ಲೋ ಛೇದಿಸಲಿದೆ ಒಮ್ಮೆ ನಾವು ಆ ಬಿಂದುಗಳನ್ನು ಪತ್ತೆ ಮಡಿದ ನಂತರ D ಅನ್ನು ಪತ್ತೆ ಮಾಡುತ್ತೇವೆ ನಂತರ ಲಂಬವಾದ ರೇಖೆಯನ್ನು ಬಿಡಿಸಿ ಇದರಿಂದಾಗಿ ನಾವು ಆ V ಎಲ್ಲಿದೆ ಎಂದು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ನಾವು ಬಿಂದು ಸಂಖ್ಯೆ 5 ರಲ್ಲಿದ್ದೇವೆ ಅಲ್ಲಿ ನಾವು 45 ° ರೇಖೆಯನ್ನು F ಬಿಂದುವಿನಿಂದ ಎಳೆದಿದ್ದೇವೆ ಮತ್ತು ಈಗಾಗಲೇ ನಾವು VF ಅನ್ನು VBಗೆ ಸಮನಾಗಿ ಗುರುತಿಸಿದ್ದೇವೆ ಮತ್ತು C ಯಿಂದ ಒಂದು ರೇಖೆಯು ಬಿಂದು B ವರೆಗೆ ಹಾದುಹೋಗುತ್ತದೆ ಮತ್ತು ಫೋಕಸ್ ಪಾಯಿಂಟ್ F ನಿಂದ 45 ° ಗೆ ಒಂದು ರೇಖೆಯು D ನಲ್ಲಿ ಛೇದಿಸುತ್ತದೆ ಈ D ಬಿಂದುವಿನ ಛೇಧಕ ಬಿಂದುವನ್ನು ನಾವು ತಿಳಿದ ನಂತರ D ಯಿಂದ ಲಂಬವಾಗಿ C O V' ಸಂಧಿಸುವ ಸಮತಲ ರೇಖೆ ಬಿಡಿಸಿ ಆದ್ದರಿಂದ V ಈ ಅಂಡಾಕಾರದ ಒಂದು ತುದಿ V' ಅಂಡಾಕಾರದ ಮತ್ತೊಂದು ತುದಿ ನಾವು ಅಂಡಾಕಾರವನ್ನು ಸೆಳೆಯುತ್ತಿದ್ದರೆ ಅದು ಈ ಬಿಂದುಗಳ ಮೂಲಕ ಹಾದುಹೋಗುತ್ತದೆ ನಮಗೆ V ಮತ್ತು V ತಿಳಿದ ನಂತರ ನಾವು ಛೇದಕ ಬಿಂದುವನ್ನು ಮಾಡಬಹುದು ಆದ್ದರಿಂದ ಲಂಬ ದ್ವಿಭಾಜಕವು O ನಲ್ಲಿ ಸಂಧಿಸುತ್ತದೆ ಆದ್ದರಿಂದ ಇದು ಅಂಡಾಕಾರದ ಕೇಂದ್ರವಾಗಿದೆಮತ್ತು 2 ಫೋಸೈ V ಯಿಂದ F ಗೆ ಮತ್ತು O ಕೇಂದ್ರವಾಗಿದೆ ಆದ್ದರಿಂದ FO ಮತ್ತೆ ಈ ಹೊಸ ಬಿಂದು F ಸಮನಾಗಿರುತ್ತದೆ ಅಲ್ಲಿ ಮತ್ತೊಂದು ಫೋಕಸ್ ಅನ್ನು ಗುರುತಿಸಬಹುದು ಇನ್ನೊಂದು ಮಾರ್ಗವೆಂದರೆ V ಯಿಂದ F ನ ಅಂತರ ಏನೇ ಇರಲಿ ಅದೇ ರೀತಿಯ ಇನ್ನೊಂದು ಫೋಕಸ್ ನಾವು ಈ ಬಿಂದುವಿನಿಂದ ಹೊಂದುತ್ತೇವೆ ಆದ್ದರಿಂದ ಫೋಕಸ್ ಪಾಯಿಂಟ್ ಮತ್ತೆ ಆ ಸ್ಥಳದಲ್ಲಿರುತ್ತದೆ ಒಮ್ಮೆ ನಾವು ಈ ರೇಖೆಗಳನ್ನು ವ್ಯಾಖ್ಯಾನಿಸಿದ ನಂತರ ಈ ವಕ್ರರೇಖೆಯ ಅರ್ಧ ಭಾಗವನ್ನು ಮಾತ್ರ ನೋಡೋಣ ಮತ್ತು ಈ ವಕ್ರರೇಖೆಯ ಮೇಲೆ 1 2 3 ಮತ್ತು 4 ಮತ್ತು 5 ರೀತಿಯ ಬಿಂದುಗಳನ್ನು ಪತ್ತೆ ಮಾಡಿ 1 ರಿಂದ 1 ರ ನಡುವಿನ ಅಂತರವನ್ನು ಬಳಸಿ F ನಿಂದ ಇದರ ಅಂತರ ಏನೇ ಇರಲಿ ಅಲ್ಲಿಂದ ಈ 1 1' ಅನ್ನು ಕತ್ತರಿಸುವ ಒಂದು ಆರ್ಕ್ ಮಾಡಲು ಪ್ರಯತ್ನಿಸಿ ಅದೇ ರೀತಿ ಇನ್ನೊಂದು ಬದಿಯಲ್ಲಿ ತುಂಡರಿಸಿ ಈ ಬಿಂದುಗಳನ್ನು P 1 ಮತ್ತು P 1' ಎಂದು ಹೆಸರಿಸಿ ಅಂತೆಯೇ ಅಂತರ 2 ರಿಂದ 2 'ಮತ್ತು F ಕೇಂದ್ರವಾಗಿ ಆರ್ಕ್ ಅನ್ನು ಮಾಡಿ ಆದ್ದರಿಂದ ಅದನ್ನು P 2 ಎಂದು ಕರೆಯಿರಿ ಅದೇ ರೀತಿ ಇಲ್ಲಿಂದ 1 ರಿಂದ 2 ರೇಖೆಯವರೆಗೆ ಮತ್ತೊಂದು ಆರ್ಕ್ ಅನ್ನು ಮಾಡಿ ಆದ್ದರಿಂದ ನಾವು ಈ ರೇಖೆಗಳನ್ನು ವಿಸ್ತರಿಸುತ್ತಿದ್ದರೆ ಅದು ಈ ಬಿಂದುದಲ್ಲಿ ಛೇಧಿಸುತ್ತದೆ ಆದ್ದರಿಂದ ಇದು P 2' ಮತ್ತು ಇದು P 2 ಈ ಲಂಬ ರೇಖೆಗಳನ್ನು ಸೆಳೆಯುವ ಇನ್ನೂ ಅನೇಕ ಬಿಂದುಗಳನ್ನು ನಾವು ವಿಭಜಿಸುವ ಆಧಾರದ ಮೇಲೆ ನಾವು ಎಷ್ಟು ಬಿಂದುಗಳನ್ನು ಹೊಂದಲಿದ್ದೇವೆ ಎಂದು ನಿರ್ಧರಿಸಬಹುದು ಈ ಬಿಂದುವಿನಿಂದ ಮಾತ್ರ ನಾವು ಫೋಕಸ್ ಪಾಯಿಂಟ್ ನಿಂದ ಈ ಅಂತರವನ್ನು ಗುರುತಿಸಬೇಕು ಅಂತೆಯೇ ಈ ಬಿಂದುವಿನಿಂದ ಈ ಲಂಬ ಅಂತರ ಎಷ್ಟು ಎಂದು ತಿಳಿದು ಇದರಿಂದ ಒಂದು ಆರ್ಕ್ ಅನ್ನು ಮಾಡಿ ಈ ಆಧಾರದ ಮೇಲೆ ನಾವು ಈ ಬಿಂದುಗಳನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಈ ಉದ್ದೇಶಕ್ಕಾಗಿ ನಾವು ಫ್ರೀಹ್ಯಾಂಡ್ ಕರ್ವ್ ಹೊಂದಬಹುದು ಅಥವಾ ಫ್ರೆಂಚ್ ವಕ್ರಾಕೃತಿಗಳನ್ನು ಸಹ ಬಳಸಬಹುದು ನಾವು ಫ್ರೀಹ್ಯಾಂಡ್ ಕರ್ವ್ ಅನ್ನು ಮಾಡುತ್ತಿದ್ದರೆ ಅದು ಅಂಡಾಕಾರವನ್ನು ರೂಪಿಸುತ್ತದೆ ಅದು ಅಲ್ಲಿನ ಎಲ್ಲಾ ಮಾರ್ಗಗಳನ್ನು ಪತ್ತೆ ಮಾಡುತ್ತದೆ ಮತ್ತು V 1 ಬಿಂದುವಿನ ಮೂಲಕ ಹಾದುಹೋಗುತ್ತದೆ ಮತ್ತು ಹಿಂತಿರುಗುತ್ತದೆ ಈ ರೀತಿಯಲ್ಲಿ ಅಂಡಾಕಾರವನ್ನು ನಿರ್ಮಿಸಬೇಕು ಆದ್ದರಿಂದ ನಾವು ಅಂಡಾಕಾರದ ಭಾಗವನ್ನು ಇಲ್ಲಿ ನಿರ್ಮಿಸಿದ್ದೇವೆ ನಾವು ಈ ಕಾರ್ಯವಿಧಾನದೊಂದಿಗೆ ಹೋದರೆ ಅಂತಿಮವಾಗಿ ನಾವು ಈ ಅಂಡಾಕಾರವನ್ನು ನಿರ್ಮಿಸುತ್ತೇವೆ ಯಾವುದೇ ಅಂಡಾಕಾರಕ್ಕೆ ನಾವು ದೂರವನ್ನು ಕೇಂದ್ರೀಕರಿಸುವ ಮೂಲಕ ಒಂದು ಬಿಂದುವನ್ನು ಆರಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಅದನ್ನು 3 ಎಂದು ಕರೆಯೋಣ ಮತ್ತು ಆ ಬಿಂದುವಿನಿಂದ ಡೈರೆಕ್ಟ್ರಿಕ್ಸ್ C ಗೆ ಅದು ಈ ಸಂದರ್ಭದಲ್ಲಿ 4 ಆಗಿದೆ ಆದ್ದರಿಂದ ಇಲ್ಲಿ ವಿಕೇಂದ್ರೀಯತೆಯು 34 ಈ e ಯು 1 ಕ್ಕಿಂತ ಕಡಿಮೆ ಇದ್ದಲ್ಲಿ ಅಂಡಾಕಾರವನ್ನು ಪಡೆಯುತ್ತೇವೆ ಇವು ಮತ್ತೊಂದು ಅಂಶವಾಗಿದೆ ಈ ಸಂದರ್ಭದಲ್ಲಿ ನಾವು 34 ನೇ ಭಾಗವನ್ನು ಬಳಸಿದ್ದೇವೆ ಅರ್ಧದಷ್ಟು ಸಹ ಬಳಸಬಹುದು e ಯು ಅರ್ಧಕ್ಕಿಂತ 34 ನೇ ಅನುಪಾತ 0 75 ಕ್ಕೆ ಸಮನಾಗಿದ್ದರೆ ಅದು ಅಂಡಾಕಾರವನ್ನು ಮಾಡುತ್ತದೆ ಆದ್ದರಿಂದ 1 2 ಅನುಪಾತ ಎಂದರೆ ನಾವು ಅದನ್ನು ಮೊದಲು 3 ಭಾಗಗಳಾಗಿ ಮಾಡಬೇಕು ನಂತರ ಆ ಭಾಗದಲ್ಲಿ 2 ಭಾಗಗಳನ್ನು ಪತ್ತೆ ಮಾಡಿ ನಂತರ ಅದೇ ಕಾರ್ಯವಿಧಾನದೊಂದಿಗೆ ಮುಂದುವರಿಸಿದಲ್ಲಿ ನಾವು ಇನ್ನೊಂದು ಅಂಡಾಕಾರವನ್ನು ಪಡೆಯುತ್ತೇವೆ ಯಾವುದೇ ಸಾಮಾನ್ಯ ಅಂಡಾಕಾರವನ್ನು ನಿರ್ಮಿಸಲು ಈ ಬಿಂದುವನ್ನು ಅನುಸರಿಸಬೇಕಾಗುತ್ತದೆ ಮುಂದಿನ ತರಗತಿಯಲ್ಲಿ ನಾವು ಏಕಕೇಂದ್ರಕ ವೃತ್ತದ ವಿಧಾನದ ಬಗ್ಗೆ ಮತ್ತು ಒಬ್ಲೊಂಗ್ ವಿಧಾನದ ಬಗ್ಗೆ ಕಲಿಯುತ್ತೇವೆ